ಮುಂದಿನ ಉದಾಹರಣೆ ನೋಡುವ ಆದ್ದರಿಂದ ನೋಡ್ ವೋಲ್ಟೇಜ್ ವಿಧಾನವನ್ನು ಬಳಸಿಕೊಂಡು ತೋರಿಸಿರುವಂತೆ ಸರ್ಕ್ಯೂಟ್ನ ವಿದ್ಯುತ್ ಪ್ರವಾಹಗಳನ್ನು ನಿರ್ಧರಿಸುವ ಸೂಪರ್ ನೋಡ್ ಬಗ್ಗೆ ನಂತರ ನೋಡುವ ಈಗ ಸೂಪರ್ ಮೆಶ್ ಅನ್ನು ನೋಡುವ ಇಲ್ಲಿ ನೋಡ್ ವೋಲ್ಟೇಜ್ ವಿಶ್ಲೇಷಣೆ ಯಲ್ಲ ನಾವು ಮೆಶ್ ವಿಶ್ಲೇಷಣೆಯನ್ನು ಸಹ ನೋಡುತ್ತೇವೆ ಆದ್ದರಿಂದ ಈ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಪ್ರವಾಹವನ್ನು ನೋಡ್ ವೋಲ್ಟೇಜ್ ವಿಧಾನದಿಂದ ಕಂಡುಹಿಡಿಯುವ ಇಲ್ಲಿ 4 ampere ಮತ್ತು 1 ampere ವಿದ್ಯುತ್ ಮೂಲವಿದೆ ಉಳಿದವುಗಳೆಲ್ಲ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿದೆ ಮತ್ತು ರೆಫರೆನ್ಸ್ ನೋಡ್ ಪೋಟೆನ್ಶಿಯಲ್0 ಆಗಿದೆ ಇಲ್ಲಿ ನೋಡ್ 1ನೋಡ್ 2 ನೋಡ್ 3 ಮತ್ತು v1 v2 v3 ವೋಲ್ಟೇಜ್ಗಳಿವೆ ಆದರೆ ನೋಡ್ ವೋಲ್ಟೇಜ್ ವಿಧಾನವನ್ನು ಬಳಸಿ i1 i 2 i3 ಮತ್ತು i4 ನ್ನು ಕಂಡುಹಿಡಿಯಬೇಕು ಮೊದಲು ನೋಡ್ 1 ನಲ್ಲಿ KCL ಅನ್ನು ಅನ್ವಯಿಸಿದರೆ i1 i 2 ಮತ್ತು 1 ampere ಕರೆಂಟ್ ಎಲ್ಲವೂ ನೋಡ್ ನಿಂದ ನಿರ್ಗಮಿಸುತ್ತದೆ ಆದ್ದರಿಂದ ಸಮೀಕರಣವು i1 i 2 1 0 ಇದು ಸಮೀಕರಣ 1 ಆಗಿದೆ i1 0 25 ಆದ್ದರಿಂದ i1 0 25 ಏಕೆಂದರೆ ಈ 2 ಈಗ i 2 1 ಏಕೆಂದರೆ ಅದು 1 Ω ಆಗಿದೆ ಈಗ ಅದೇ ರೀತಿ KCL ನೋಡ್ 2 ನಲ್ಲಿ ಅನ್ವಯಿಸಿದರೆ ಈ 4 ampere ವಿದ್ಯುತ್ ನೋಡ್ 2 ಗೆ ಪ್ರವೇಶಿಸುತ್ತಿದೆ ಇದರರ್ಥ i 2 4 i3 ಆದ್ದರಿಂದ i 2 ಅಭಿವ್ಯಕ್ತಿ ಇಲ್ಲಿ ನೀಡಲಾಗಿದೆ ಮತ್ತು i3 v2 0 5 ಇಲ್ಲಿ 0 5 ರೆಸಿಸ್ಟೆಂಸ್ ಮುಂದಿನದು ನೋಡ್ 3 ನಲ್ಲಿ KCL ಅನ್ವಯಿಸಿದರೆ 4 ಆಂಪಿಯರ್ ವಿದ್ಯುತ್ ನಿರ್ಗಮಿಸುತ್ತದೆ ಮತ್ತು i1 ಪ್ರವಾಹವು ನೋಡ್ ಗೆ ಒಳಬರುತ್ತದೆ ತ್ತದೆ ಆದ್ದರಿಂದ i4 v3 0 5 ಇಲ್ಲಿ ಪ್ರತಿರೋಧವು 0 5 ಆಗಿದೆ ಎಲ್ಲ ವಿಷಯಗಳನ್ನು ನೋಡ್ 1 ರಲ್ಲಿ ಬರೆಯಲಾಗಿದೆ ಅಂತೆಯೇ ನೋಡ್ 2 ಮತ್ತು ನೋಡ್ 3 ಎಲ್ಲಾ ವಿಷಯಗಳನ್ನು ಬರೆದು ಸರಳಗೊಳಿಸಿದಾಗ 5 v1 v2 4 v3 1 ಈಗ ಇಲ್ಲಿ ಬದಲಿಸಿದಾಗ v1 3 v2 4 ಮತ್ತು ನೋಡ್3 ನಲ್ಲಿ i1 4 i4 ಆಗಿದೆ i1 ಮತ್ತು i4 ನ ಬೆಲೆಯನ್ನು ಹಾಕಿದಾಗ 2 v1 3 v3 2 ಸಿಗುತ್ತದೆ ಈಗ 1 2 ಮತ್ತು 3 ಸಮೀಕರಣವನ್ನು ಪರಿಹರಿಸಿದಾಗ v1 7 6 voltv2 17 18 volt v3 13 9 volt ಸಿಗುತ್ತದೆ ನಂತರ ಎಲ್ಲ ವಿದ್ಯುತ್ ಪ್ರವಾಹ ವನ್ನು ಕೆಳಗೆ ನೀಡಿದಂತೆ ಕಂಡು ಹಿಡಿಯುವ i1 0 25 109 i 2 1 199 i3 2 v2179 amps ಮತ್ತು i4 2 v3 269 amps ಮತ್ತೊಂದು ಉದಾಹರಣೆ ನೋಡುವ ಈ ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ವೋಲ್ಟೇಜ್ಗಳು v1 v2 ಮತ್ತು v3 ಅನ್ನು ಇಲ್ಲಿ ನಿರ್ಧರಿಸುವ ಆದ್ದರಿಂದ ನೋಡ್ 1 ರಲ್ಲಿ ವೋಲ್ಟೇಜ್ v1 ಮತ್ತು ನೋಡ್ 2 ನಲ್ಲಿ ವೋಲ್ಟೇಜ್v2 ಮತ್ತು ನೋಡ್ 3 ನಲ್ಲಿ ವೋಲ್ಟೇಜ್ v3 ವಾಸ್ತವವಾಗಿ v3x i3 ohms ಲಾ ಪ್ರಕಾರ ಇಲ್ಲಿ ಪ್ರತಿರೋಧವು 3 Ω ಆಗಿದೆ ಮತ್ತು ಈ ವೋಲ್ಟೇಜ್ v ಮತ್ತು ರೆಫರೆನ್ಸ್ ನೋಡ್ ಆಗಿರುವುದರಿಂದ ಪೊಟೆಂಶಿಯಲ್ 0 ಆಗಿದೆ ಆದ್ದರಿಂದ ವಾಸ್ತವವಾಗಿ v1 v ಮತ್ತು v1 3 i3 v v1 v ಇದು ಒಂದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಪ್ರವಾಹವು ಈ ದಿಕ್ಕಿನಲ್ಲಿ ಹರಿಯುತ್ತಿದೆ v 4 ಮತ್ತೊಂದು ಅವಲಂಬಿತ ವಿದ್ಯುತ್ ಮೂಲವೆಂದರೆ v3ಆಗಿದೆ ಮತ್ತು ಎರಡನೆಯ ವಿಷಯವೆಂದರೆ ಇಲ್ಲಿ ಯಾವುದೇ ವಿದ್ಯುತ್ ಏಲಿಮೆಂಟ್ ಏನೂ ಇಲ್ಲ ಆದ್ದರಿಂದ ಮೂಲತಃ ಇವುಗಳು ನೋಡ್ 3 ಎಂಬ ಒಂದೇ ನೋಡ್ ಆಗಿದೆ ಏಕೆಂದರೆ ಈ 4 Ω ಮತ್ತು ಅವಲಂಬಿತ ವಿದ್ಯುತ್ತ ಮೂಲಮತ್ತು ಇದು 2 Ω ಎಲ್ಲವೂ ವಾಸ್ತವವಾಗಿ ಸಮಾನಾಂತರವಾಗಿ ಸಂಪರ್ಕಗೊಂಡಿವೆ ಮತ್ತು ಅವು ನೋಡ್ 3 ಗೆ ರೆಫರೆನ್ಸ್ ಪಾಯಿಂಟ್ಗೆ ಸಂಪರ್ಕ ಹೊಂದಿವೆ ಆದ್ದರಿಂದ i1 i 2 i4 i5 aಮತ್ತು i6 ನ್ನು ಕಂಡು ಹೀಡಿಯಬೇಕಾಗಿದೆ ಈಗ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕಾಗಿದೆ ಮೊದಲನೆಯದಾಗಿ i1 ಅನ್ನು ಪಡೆದುಕೊಳ್ಳಬೇಕು ನಂತರ KCL ಅನ್ವಯಿಸ ಬೇಕು

ಆದ್ದರಿಂದ ಇದು ಮತ್ತು ಅಂದರೆ ಗ್ರೌಂಡ್ ಆಗಿದೆ ಮತ್ತು ಪ್ರದಕ್ಷಿಣಾಕಾರವಾಗಿ KCL ಅನ್ವಯಿಸಿದಾಗ ಅದು 12 ಮತ್ತು ಅದು 4 i1 ಆಗಿರುತ್ತದೆ ಆದ್ದರಿಂದ v1 0 ಆಗಿದೆ ಎಂದರೆ i1 4 ಆದರೆ v1 v ಇದರರ್ಥ ಅಂದರೆ i1 12 v 4 ಆದ್ದರಿಂದ KVL ಅನ್ನು ತೆಗೆದರೆ 12 4 i1ನಂತರ v1 0 ಅದರೇ v1 v ಅನ್ನು ಹಾಕಿಬೇಕು i1 12 v 4 ಆಗುತ್ತದೆ ಈಗ ನೋಡ್ 1 ನೋಡ್ 2 ಮತ್ತು ನೋಡ್ 3 ನಲ್ಲಿ ಅವಲಂಬಿತ ವಿದ್ಯುತ್ ಮೂಲವು v ಯ ರೂಪದಲ್ಲಿ ಇರುವುದರಿಂದ ಸಮಸ್ಯೆ ಸುಲಭವಾಗಿ ಪರಿಹರಿಸಲ್ಪಡುತ್ತದೆ ಉದಾಹರಣೆಗೆ i6 v32 ಆಗಿರುತ್ತದೆ

ಆದ್ದರಿಂದ i6 v3 2 ಸುಲಭವಾಗಿ ಇದನ್ನು ಮಾಡಬಹುದು ಏಕೆಂದರೆ ಈ 2 Ω ರೆಸಿಸ್ಟರ್ ಉಲ್ಲೇಖ ಇದು ಗ್ರೌಂಡ್ ರೇಫೆರೆಂಸ್ ಪೊತೆಂಷಿಯಲ್0 ಆದ್ದರಿಂದ v3 2 i6 i5 ಇದು ಸಾಮಾನ್ಯ ನೋಡ್ ಆಗಿದೆ i5 v3 4 ಮತ್ತು KCL ಅನ್ವಯಿಸಿದಾಗ v 3 ವಿದ್ಯುತ್ ಪ್ರವೇಶಿಸುತ್ತದೆ ಅದೇ ರೀತಿ ಈ v 4 ನಿಂದ ಈ ಅವಲಂಬಿತ ವಿದ್ಯುತ್ ಮೂಲವು ನಿರ್ಗಮಿಸುತ್ತದೆ ಅದೇ ರೀತಿ i4 v2 6 ಎಂದು ಕಂಡು ಹಿಡಿಯಬಹುದು ಆದ್ದರಿಂದ ಇದು v2 4 ಮತ್ತು i3 v1 3 ಇರುತ್ತದೆ ಏಕೆಂದರೆ v3 v1 v ಆಗಿದೆ ಅದೇ ರೀತಿ i 2 ನೋಡ್ 1 ರಿಂದ ನೋಡ್ 3 ಗೆ ಹರಿಯುತ್ತದೆ ಇದು ನಿಜವಾಗಿ v1 v3 12 ಏಕೆಂದರೆ ಇದು 12 Ω ರೆಸಿಸ್ಟರ್ ಆಗಿದೆ ಆದ್ದರಿಂದ ಈ ಎಲ್ಲಾ i1 i 2 i3 i4 i5 i6 ನಾನು ಹೇಳಿದ್ದೇನೆ ಮತ್ತು ಈಗ KCL ಅನ್ವಯಿಸಿಬೇಕು v 3 ವಾಸ್ತವವಾಗಿ ವಿದ್ಯುತ್ ಅವಲಂಬಿತ ಮೂಲcurrent dependent source ಆದ್ದರಿಂದ ಈ ಕರೆಂಟ್ಇಲ್ಲಿ ಪ್ರವೇಶಿಸುತ್ತಿದೆ ಮತ್ತು ಇದು ವಿದ್ಯುತ್ ಅವಲಂಬಿತ ಮೂಲcurrent dependent source ವಾಗಿದೆ ಮತ್ತು ವಾಸ್ತವವಾಗಿ v 3 ಈ ಟರ್ಮಿನಲ್ ಅನ್ನು ಬಿಡುವುದರಿಂದ ಇದರ ಡೈರೆಕ್ಷನ್ ಮೇಲ್ಮುಖವಾಗಿರುತ್ತದೆ ನೋಡ್ 1ಅನ್ವಯಿಸಿದರೆ i1 i 2 i3 i1 i 2 ಆಗಿದೆ ಮತ್ತು v1 v ಆದ್ದರಿಂದ ನಾನು 12 3 ಆಗಿದೆ ಆದ್ದರಿಂದ ನೋಡ್ ನಲ್ಲಿ ಹೇಳಿದ v1 v ಇದನ್ನು ಈ ಸಮೀಕರಣದಲ್ಲಿ ಹಾಕಿದಾಗ 8 v v3 36 ಅದೇ ರೀತಿ ನೋಡ್ 2 ನಲ್ಲಿ KCL ಅನ್ವಯಿಸಿದಾಗ 6v4v6 ಆಗುತ್ತದೆ v3 3 v ಆಗಿದೆ ಈ ಸಂದರ್ಭದಲ್ಲಿ ವಿದ್ಯುತ್ ಪ್ರವಾಹ ವು ನೋಡ್ 3 ರಿಂದ ನೋಡ್ 2 ಗೆ ಹರಿಯುತ್ತಿದೆ ಆದ್ದರಿಂದ 6 v4 v26ಆಗಿದೆ ಸರಳೀಕರಿಸಿದ ನಂತರ 3 v 4 v2 2 v3 0 ಪಡೆಯುತ್ತೇವೆ ಅಂತೆಯೇ ನೋಡ್ 3 ನಲ್ಲಿ 1 2 3 4 5 ವಿಬಿನ್ನ ಕರೆಂಟ್ ಆಗಮಿಸುತ್ತದೆ ಅಥವಾ ನಿರ್ಗಮಿಸುತ್ತವೆ i 2 v 3 ವಿದ್ಯುತ್ ನೋಡ್ಗೆ ಪ್ರವೇಶಿಸುತ್ತದೆ i6 i5 6 ಈ ನೋಡ್ನಿಂದ ನಿರ್ಗಮಿಸುತ್ತವೆ ಮೂಲತಃ ಇದು ಸಾಮಾನ್ಯ ನೋಡ್ ಇದರಲ್ಲಿ i 2 12 ವಿದ್ಯುತ್ ಪ್ರವಾಹವು ಪ್ರವೇಶಿಸುತ್ತಿದೆ ಆದುದರಿಂದ i 2 v 3 i5 i6 6 ಈ ನೋಡ್ ನಲ್ಲಿ ಆಗಮಿಸುವ ವಿದ್ಯುತ್ ನಿರ್ಗಮಿಸುವ ವಿದ್ಯುತ್ ಗೆ ಸಮಾನವಾಗಿದೆ i5 i6 i 2 ಎಲ್ಲವನ್ನೂ v ಯ ಪರಿಭಾಷೆಯಲ್ಲಿ ಬರೆದಾಗ 5 v 2 v2 12 v3 0 ಈ ರೀತಿಯಾಗುತ್ತದೆ ಆದ್ದರಿಂದ ಸಮೀಕರಣ 123 ಯನ್ನು ಪರಿಹರಿಸಿದಾಗ v v1 4 686 volt v2 2 769 volt ಮತ್ತು v3 1 491 volt ಸಿಗುತ್ತದೆ ಮುಂದೆ ಈ ಸಮಸ್ಯೆಯಲ್ಲಿ v1 v2 ಮತ್ತು v3 ಯನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ v3 10 volt ಆಗಿದೆ ಆದ್ದರಿಂದ v1 ಎಂದರೇನು ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಇದು ಸಾಮಾನ್ಯ ನೋಡ್ ಆಗಿದೆ ಇದು ನೋಡ್ 1ರಲ್ಲಿ i 2 ಆಗಿದೆ ಆದ್ದರಿಂದ i1 ವಿದ್ಯುತ್ ಪ್ರವಾಹವು ನೋಡ್ಗೆ ಪ್ರವೇಶಿಸುತ್ತಿದೆ i 2 ಇದು ನೋಡ್ ಯಿಂದ ನಿರ್ಗಮಿಸುತ್ತದೆ ಮತ್ತು 12 ಆಂಪಿಯರ್ ಕರೆಂಟ್ ನೋಡ್ಗೆ ಪ್ರವೇಶಿಸುತ್ತಿದೆ ಮತ್ತು ix current ನೋಡ್ ನಿಂದ ನಿರ್ಗಮಿಸುತ್ತದೆ 1 2 3 4 ಬ್ರ್ಯಾಂಚ್ ಗಳಿವೆ i1 12 ನೋಡ್ನ್ನು ಪ್ರವೇಶಿಸುತ್ತದೆ ಮತ್ತು i 2 ix ನೋಡ್ ನಿಂದ ನಿರ್ಗಮಿಸುತ್ತದೆ ಇದು ನೋಡ್ ಗೆ KCL ಆಗಿದೆ ಅದೇ ರೀತಿ ನೋಡ್ 2 ನಲ್ಲಿ ಎಲ್ಲ ವಿದ್ಯುತ್ ನೋಡ್ ಗೆ ಪ್ರವೇಶಿಸುತ್ತದೆ ಆದುದರಿಂದ i 2 i3 8 0 ಆಗಿದೆ ಆದ್ದರಿಂದ i 2 i3 8 ಆಗಿದೆ ಇಲ್ಲಿ i3 2 ಆಗಿದೆ ಆದ್ದುದರಿಂದ 1 ಯಾಕೆಂದರೆಒಂದು Ω ಪ್ರತಿರೋಧವು ಇಲ್ಲಿರುತ್ತದೆ ಅದೇ ರೀತಿ i3 2 ಯಾಕೆಂದರೆ ಅದು 2 Ω ಪ್ರತಿರೋಧ ಆಗಿದೆ ಇದು ಸಾಮಾನ್ಯ ನೋಡ್ v1 ಮತ್ತು v3 ಆಗಿದೆ ಆದ್ದರಿಂದix 1 Ω ಆಗಿದೆ ಇದು ನೋಡ್ಗೆ ಸಂಬಂಧಿಸಿದಂತೆ ರೆಫರೆನ್ಸ್ ವೋಲ್ಟೇಜ್ v1 ಮತ್ತು 1 Ω ರೆಸಿಸ್ಟೆಂಸ್ ಮತ್ತು 10 volt ಆದ್ದರಿಂದ i1 1 ಆಗಿದೆ 10 v1 12 ಇದು KCL ನ್ನು ಅನ್ವಯಿಸುವಾಗ ಸಿಗುವ ಸಮೀಕರಣವಾಗಿದೆ ಆದ್ದರಿಂದ ನೋಡ್ 1 ನಲ್ಲಿ ಸಿಗುವ ಸಮೀಕರಣವು 3 v1 v2 32 ಅದೇ ರೀತಿ ನೋಡ್ 2 ನಲ್ಲಿ 1 8 2 ಈ ಮೇಲಿನ ಸಮೀಕರಣವನ್ನು ಸಮೀಕರಣ i ರಲ್ಲಿ ಹಾಕಿದಾಗ ಕೆಳಗಿನ ಸಮೀಕರಣ ಸಿಗುತ್ತದೆ 2 v1 3 v2 26 1 ಮತ್ತು 2 ಸಮೀಕರಣವನ್ನು ಪರಿಹರಿಸಿದಾಗ v1 17 428 volt v2 20 285 volt i 2 1 17 428 20 285 2 857amps i3 210 20 2852 5 142 amps v3 10 volt ಸಿಗುತ್ತದೆ ಮುಂದಿನದು ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ನೋಡ್ ವಿಶ್ಲೇಷಣೆಯನ್ನು ಬಳಸಿಕೊಂಡು v2 ಅನ್ನು ನಿರ್ಧರಿಸುವುದು ಇಲ್ಲಿ ನೇರವಾಗಿ ಆ ಸಮೀಕರಣಗಳನ್ನು ಬರೆಬಹುದು ಆದರೆ ಇದು ಬ್ರಿಜ್ಜ್ ಸರ್ಕ್ಯೂಟ್ ಆಗಿರುವುದರಿಂದ ಇಲ್ಲಿ ಇದು ರೆಫರೆನ್ಸ್ ನೋಡ್ ಮತ್ತು ಇದು ನೋಡ್ 1 ಇದು ವೋಲ್ಟೇಜ್ v1 ಇದು ವೋಲ್ಟೇಜ್ v2 ಮತ್ತು ಇದು ವೋಲ್ಟೇಜ್ v3 ಮತ್ತು 1 2 ಆಂಪಿಯರ್ ಮೂಲವನ್ನು ಸಂಪರ್ಕಿಸಲಾಗಿದೆ ಮೂಲತಃ ಇದು ಸಾಮಾನ್ಯ ನೋಡ್ ಆಗಿದೆ ನೋಡ್ 1 ಲ್ಲಿ KCL ನ್ನು ಅನ್ವಯಿಸಿದಾಗ i1 i ಮತ್ತು i3 ನೋಡ್ ನಿಂದ ನಿರ್ಗಮಿಸುತ್ತದೆ ಮತ್ತು 2 ampere ಕರೆಂಟ್ ನೋಡ್ ಗೆ ಪ್ರವೇಶಿಸುತ್ತದೆ ಇಲ್ಲೇ 4 ಶಾಖೆಗಳಿವೆ ಆದ್ದರಿಂದ i1 i 2 i3 2 i1 8 i 2 20 v120 ಆಗಿದೆ ಮುಂದಿನದು i3 12 ಆದ್ದರಿಂದ ನಮಗೆ i1 i 2 i3 ಸಮೀಕರಣವು v1 v2 ಮತ್ತು v3 ಪರಿಭಾಷೆಯಲ್ಲಿ ಸಿಗುತ್ತದೆ ನೋಡ್ 2 ಗೆ ಸಹ KCL ಅನ್ವಯಿಸಿಬೇಕು ವಾಸ್ತವವಾಗಿ i1 ಕರೆಂಟ್ ಈ ನೋಡ್ 1 ಗೆ ಪ್ರವೇಶಿಸುತ್ತದೆ ಅದ್ದುದರಿಂದ i1 8 i1 ನೋಡ್ 2 ನಲ್ಲಿ ನಿರ್ಗಮಿಸುತ್ತದೆ ಡೇಟಮ್ ನೋಡ್ ರೆಫರೆನ್ಸ್ ವೋಲ್ಟೇಜ್ 0 ಆಗಿದೆ ಅಂದರೆ v2 6 ಆಗಿದೆ ಅಂತೆಯೇ ಮತ್ತೊಂದು ಕರೆಂಟ ನ್ನು ಈ ದಿಕ್ಕಿನಲ್ಲಿ ತೆಗೆದುಕೊಂಡ ಕಾರಣ ಇದು ನಿರ್ಗಮಿಸುತ್ತದೆ 4 ಅದರರ್ಥ 8 ಪ್ರವೇಶಿಸುವ ಕರೆಂಟ್ v2 6 4 ಆಗಿದೆ ಇದು ನೋಡ್ 3 ನಲ್ಲಿ ಸಾಮಾನ್ಯ ನೋಡ್ ಆಗಿದೆ ಅಂದರೆ ಈ 2 ಆಂಪಿಯರ್ ಕರೆಂಟ್ ಎಂದರ್ಥ ಆದ್ದರಿಂದ ಈ 2 ಆಂಪಿಯರ್ ವಿದ್ಯುತ್ ಈ ನೋಡ್ ಅನ್ನು ಮತ್ತು i3 ನಿಜವಾಗಿ ನೋಡ್ಗೆ ಪ್ರವೇಶಿಸುತ್ತದೆ ಮತ್ತು i3 12 ಪ್ರವೇಶಿಸುತ್ತಿವೆ ಮತ್ತೊಂದು ವಿದ್ಯುತ್ ಪ್ರವಾಹ 4 ನೋಡ್ 3 ಗೆ ಪ್ರವೇಶಿಸುತ್ತಿದೆ ಆದರೆ ಇಲ್ಲಿ ಮತ್ತೊಂದು ವಿದ್ಯುತ್ ಪ್ರವಾಹ ನಿರ್ದೇಶನ ಈ ರೀತಿ ತೆಗೆದುಕೊಳ್ಳಲಾಗಿದೆ ಉಲ್ಲೇಖ ವೋಲ್ಟೇಜ್ 0reference voltage0 ಆ ಮತ್ತೊಂದು ವಿದ್ಯುತ್ ಈ ಟರ್ಮಿನಲ್ ಅನ್ನು ಬಿಡುತ್ತದೆ ಅದು v3 10 ಆಗಿದೆ i3 12 i3 ವಿದ್ಯುತ್ ಪ್ರವಾಹವು ಪ್ರವೇಶಿಸುತ್ತಿದೆ ನಂತರ ಮತ್ತೊಂದು 4 ವಿದ್ಯುತ್ ಪ್ರವಾಹವು ಪ್ರವೇಶಿಸುತ್ತಿದೆಇನ್ನೆರಡು ಕರೆಂಟ್ 2 v3 10 ಪ್ರವೇಶಿಸುತ್ತದೆ ಆದ್ದರಿಂದ ನೋಡ್ 1 ನಲ್ಲಿ KCL ಅನ್ನು ಅನ್ವಯಿಸಿದಾಗ 8 v120 ಮತ್ತು v1 v3 12 2 ಆಗುತ್ತದೆ ನೋಡ್ 1 ರಲ್ಲಿ ಸರಳೀಕರಿಸಿದರೆ 31 v1 15 v2 10 v3 2 40 ಆಗುತ್ತದೆ ನೋಡ್ 2 ನಲ್ಲಿ ಸರಳೀಕರಿಸಿದರೆ 3 v1 13 v2 6 v3 0 ನೋಡ್ 3 ರಲ್ಲಿ 5 v1 15 v2 26 v3 120 v1 v2 v3 ಗಾಗಿ ಒಂದು 2 ಮತ್ತು 3 ಅನ್ನು ಪರಿಹರಿಸಲಾಗಿದೆ v2 0 ಅನ್ನು ಪಡೆಯುತ್ತೇವೆ ಇದರರ್ಥ ಈ ಸರ್ಕ್ಯೂಟ್ ಸಮತೋಲಿತವಾಗಿದೆ ಇದರರ್ಥ ನೋಡ್ ವಿಶ್ಲೇಷಣೆಯನ್ನು ಬಳಸಿಕೊಂಡು v2 ಅನ್ನು ನಿರ್ಧರಿಸಿ ಎಂದು ಹೇಳಲಾದ ಸಮಸ್ಯೆಯಲ್ಲಿ ಈ ಸರ್ಕ್ಯೂಟ್ ಸಮತೋಲಿತವಾಗಿದೆ ಆದ್ದರಿಂದ v2 0 ಸಮನಾಗಿರುತ್ತದೆ ಅಂದರೆ ನೋಡಲ್ ಸರ್ಕ್ಯೂಟ್ ಸಮತೋಲಿತವಾಗಿದೆ